ಸರಿ ಈಗ ನಾವು 3 ಡಿ ಉದಾಹರಣೆಗೆ ಹೋಗೋಣ ಈಗ 3 ಡಿ ಉದಾಹರಣೆಯು ಗಣಿತಕ್ಕೆ ಸುಲಭವಾಗುತ್ತದೆ ಆದ್ದರಿಂದ ಅದು ಸರಿ ಏನು ಎಂದು ನೋಡೋಣ ಆದ್ದರಿಂದ ತರಂಗ ಸಮೀಕರಣವು ಒಂದೇ ಆಗಿರುತ್ತದೆ ಈಗ ಗಮನಿಸಬೇಕಾದ ಏಕೈಕ ವಿಷಯವೆಂದರೆ ಅದು 3 ಡಿ ಹಾಗಾದರೆ ಈ ಒಂದು ಎರಡು ಮತ್ತು ಮೂರು ಪದಗಳಲ್ಲಿ ಯಾವ ಪದಗಳು ಮೊದಲಿಗಿಂತ ವಿಭಿನ್ನವಾಗಿರುತ್ತದೆ ಮೊದಲ ಪದದಲ್ಲಿ ಮೊದಲ ಪದವು ವಿಭಿನ್ನವಾಗಿರಲಿ ಅದು ವಿಭಿನ್ನವಾಗಿರುತ್ತದೆ ಏಕೆಂದರೆ ನಾನು ಈಗ ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ಆರಿಸಿದರೆ 3 ಡಿ ಸಮಸ್ಯೆಗೆ ನಾನು ಯಾವ ನಿರ್ದೇಶಾಂಕ ವ್ಯವಸ್ಥೆಯನ್ನು ಆರಿಸಬೇಕು ನಾನು ಅ೦ಶದ ಮೂಲವನ್ನು ಮೂಲಸ್ಥಾನದಲ್ಲಿ ಪ್ರಚೋದನೆಯನ್ನು ಹಾಕಿದರೆ ಸಮಸ್ಯೆಗೆ ಪರಿಪೂರ್ಣ ಗೋಳಾಕಾರದ ಸರಿಯಾದ ಸಮ್ಮಿತಿ ಇರುತ್ತದೆ ಆದ್ದರಿಂದ ಸಿಲಿಂಡರಾಕಾರದ ನಿರ್ದೇಶಾಂಕಗಳಿಗಿಂತ ಹೆಚ್ಚಾಗಿ ಗೋಳಾಕಾರದ ನಿರ್ದೇಶಾಂಕಗಳು ಹೆಚ್ಚು ಅರ್ಥಗರ್ಭಿತ ನಿರ್ದೇಶಾಂಕ ವ್ಯವಸ್ಥೆಯಾಗಿರುತ್ತವೆ ಆದ್ದರಿಂದ ಸರಿ ಬದಲಾಗುತ್ತದೆ ಮೊದಲು ಇದು ಧ್ರುವ 2 ಡಿ ಆಗಿತ್ತು ಈಗ 3 ಡಿ ಗೋಳಾಕಾರ ಸರಿ ಆದ್ದರಿಂದ ಹೌದು ನೀವು ನ ರೂಪವನ್ನು ನೆನಪಿಸಿಕೊಳ್ಳುತ್ತೀರಿ ಎಂದು ನಾನು ನಿರೀಕ್ಷಿಸುವುದಿಲ್ಲ ಆದ್ದರಿಂದ ಗೆ θ ಅವಲಂಬನೆ ಮತ್ತು ɸ ಅವಲಂಬನೆಗೆ ಸಾಕಷ್ಟು ಪದಗಳಿವೆ ನಾವು ಆರ್ ಅವಲಂಬಿತ ಪದಗಳನ್ನು ಇಡುತ್ತೇವೆ ಮತ್ತು ಅದು ಆದ್ದರಿಂದನಾವು ಇದನ್ನು ಹುಡುಕುತ್ತೇವೆ ಮತ್ತು ಅ ಆಪರೇಟರನ್ನು ಸರಿಯಾಗಿ ಬಳಸುತ್ತೇವೆ ಸರಿ ಎರಡನೆಯ ಪದವು ಹಾಗೆಯೇ ಉಳಿದಿದೆಮೂರನೇ ಪದದ ಬಗ್ಗೆ ಏನು ಮೂರನೆಯ ಪದವೆಂದರೆ ಅದು 3 ಡಿ ಡೆಲ್ಟಾ ಕಾರ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ನಾವು ಕಾಳಜಿ ವಹಿಸಬೇಕು ಮೊದಲು ಇದು 2 ಡಿ ಡೆಲ್ಟಾ ಕಾರ್ಯವಾಗಿತ್ತು ಮತ್ತು ಅದಕ್ಕೂ ಮುಂಚೆಯೇ ಇದು 1 ಡಿ ಡೆಲ್ಟಾ ಕಾರ್ಯವಾಗಿತ್ತು ಆದ್ದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಮತ್ತು ನಾವು ಹಿಂದೆ ಹೊಂದಿದ್ದ ನಿಯಮವನ್ನು ನಾವು ಪುನರಾವರ್ತಿಸುತ್ತೇವೆ ನಾವು ಅನ್ನು ಆರಿಸಿಕೊಳ್ಳುತ್ತೇವೆ ಅಂದರೆ ಏನಾಗುತ್ತದೆ ಎಂದರೆ ನಾನು ಸರಿ ಪಡೆಯುತ್ತೇನೆ ಆದ್ದರಿಂದ ನಾನು ಇದನ್ನು ಪರಿಹರಿಸಲು ಹೋದಾಗ ಇದನ್ನು ನಾವು ಇಲ್ಲಿ ಸರಿಯಾಗಿ ಇಡೋಣ ಆದ್ದರಿಂದ ಈ ಭಾಗಶಃ ಉತ್ಪನ್ನಗಳು ಹೋಗುತ್ತವೆ ಅವುಗಳು ಒಟ್ಟು ಉತ್ಪನ್ನಗಳಾಗಿವೆ ಏಕೆಂದರೆ ಯಾವುದೇ θ ɸ ಅವಲಂಬನೆ ಇಲ್ಲ ನನ್ನ ಪ್ರಚೋದನೆಯನ್ನು ನಾನು ಮೂಲದಲ್ಲಿ ಸರಿಯಾಗಿ ಇರಿಸಿದ್ದೇನೆ ಆದ್ದರಿಂದ ನಾವು ಏನು ಮಾಡಬಹುದೆಂದು ನೋಡೋಣ ಆದ್ದರಿಂದ ಇದು ಸರಿನಾನು ಬಳಸುವ ಒಂದು ಸಣ್ಣ ಟ್ರಿಕ್ ನಾನು ಎಲ್ಲೆಡೆ r ಗುಣಿಸುತ್ತೇನೆ ಸರಿ ಈಗ ನಾನು ಇದನ್ನು ಸರಳೀಕರಿಸುವ ಏಕೈಕ ವಿಷಯವೆಂದರೆ ಮೊದಲ ಪದ ಸರಿ ಯಾವುದೋ ಒಂದು ಉತ್ಪನ್ನವಿದೆ ಆದ್ದರಿಂದ ನಾನು ಇದನ್ನು ತೆರೆಯಬಹುದು ಆದ್ದರಿಂದ ಎರಡು ಕಾರ್ಯಗಳ ಉತ್ಪನ್ನವು ಎರಡು ಕಾರ್ಯಗಳು ಮತ್ತು ವ್ಯುತ್ಪನ್ನ ಸರಿ ಆದ್ದರಿಂದ ಮೊದಲ ಪದವು ಆಗಿರುತ್ತದೆ ಆದ್ದರಿಂದ ನಾನು ಆರ್ ವರ್ಗ ಉತ್ಪನ್ನವನ್ನು ಸರಿಯಾಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು ಅನ್ನು ಮೊದಲ ಪದವಾಗಿ ಪಡೆಯುತ್ತೇನೆ ಹೌದು ಮತ್ತು ಎರಡನೇ ಪದವು ಶೂನ್ಯಕ್ಕೆ ಸಮನಾಗಿರುತ್ತದೆ ಇದನ್ನು ಮತ್ತಷ್ಟು ಸರಳೀಕರಿಸುವುದು ಹೇಗೆ ಎಂಬುದರ ಕುರಿತು ಈಗ ಯಾವುದೇ ಆಲೋಚನೆಗಳು ಆದ್ದರಿಂದ ಸುಳಿವು ಇದು ನಾವು ನೋಡುತ್ತಿರುವ ಎರಡನೇ ಕ್ರಮಾಂಕದ ಉತ್ಪನ್ನಗಳು ಅದು ಉತ್ಪನ್ನದ ಗರಿಷ್ಠ ಕ್ರಮವಾಗಿದೆ ನೀವು ಇಲ್ಲಿ ಎರಡು ಪದಗಳನ್ನು ನೋಡುತ್ತೀರಿ ಆದ್ದರಿಂದ ನೀವು ಎರಡು ಪದ ಮತ್ತು ಎರಡನೆಯ ವ್ಯುತ್ಪನ್ನವನ್ನು ನೋಡಿದಾಗ ನೀವು ಯಾವ ರೀತಿಯ ಟ್ರಿಕ್ ಆಡಬಹುದು ಈ ಸಂಪೂರ್ಣ ಅಭಿವ್ಯಕ್ತಿಯನ್ನು ಯಾವುದೋ ಕಾರ್ಯದ ಎರಡನೆಯ ಕ್ರಮದ ವ್ಯುತ್ಪನ್ನವಾಗಿ ಬರೆಯಬಹುದೇ ನಾನು ಈ ನಂತೆ ಬರೆಯಲು ಪ್ರಯತ್ನಿಸಲು ಬಯಸುತ್ತೇನೆ ಏನು ಇರಬಹುದು ಅದು ಏನಾದರೂ ಆಗಿರುತ್ತದೆ ವಾಸ್ತವವಾಗಿ ನಾನು ಇಲ್ಲಿ ಒಂದು ತಪ್ಪು ಮಾಡಿದ್ದೇನೆ ಆರ್ ಹೌದು ಇರಬೇಕು ಒಂದು ಆರ್ ರದ್ದುಗೊಂಡಿದೆ ಹೌದು ಖಂಡಿತವಾಗಿಯೂ ಜಿ ಇರಬೇಕು ಸರಳವಾಗಿ rG ಬಗ್ಗೆ ಏನು ಆದ್ದರಿಂದ ಇದು ಜಿ ಅನ್ನು ಹೊಂದಿರುತ್ತದೆ ಹೌದು ಆದ್ದರಿಂದ ಈ ಕುಶಲತೆಯು ನನಗೆ ನಿಜವಾಗಿಯೂ ಪರಿಚಿತ ಆಗಿ ಕಾಣುವ ಒಂದು ಸಮೀಕರಣವನ್ನು ನೀಡಿದೆ ಇದು ಹೆಲ್ಮ್ಹೋಲ್ಟ್ಜ್ ಸಮೀಕರಣಕ್ಕಿಂತಲೂ ಸರಳವಾಗಿ ಕಾಣುತ್ತದೆ ವಿದ್ಯಾರ್ಥಿ ಇದರ ಇದು ಸರಳ ಹಾರ್ಮೋನಿಕ್ ಆಂದೋಲಕ ಮಾದರಿಯಾಗಿದೆ ನಾನು ಕೆಲವು ಕಾರ್ಯದ ಎರಡನೇ ವ್ಯುತ್ಪನ್ನವನ್ನು ಹೊಂದಿದ್ದೇನೆ ಮತ್ತು ಕೆ ವರ್ಗ ಈ ವಿಷಯವನ್ನು ಹೊಂದಿದ್ದೇನೆ ಆದ್ದರಿಂದ rG sin k ರೀತಿಯ ಎ ಅಥವಾ cos kಗೆ ಸಮಾನವಾಗಿರುತ್ತದೆ ಆ ರೀತಿಯ ವಿಷಯವು ಆಂದೋಲಕ ಕಾರ್ಯವನ್ನು ಬರೆಯುವ ಸಾಮಾನ್ಯ ವಿಧಾನವಾಗಿದೆ ಆದ್ದರಿಂದ sin cos ನಾನು ಅದನ್ನೂ ಸಾಮಾನ್ಯೀಕರಿಸಬಹುದೇ ವಿದ್ಯಾರ್ಥಿ ಇ ಗೆ ಜೆ e ಗೆ j ಸರಿ ಆದ್ದರಿಂದ ನಾನು ಇಲ್ಲಿ ಮೇಲೆ ಅಂತಿಮ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ಸ್ವತಂತ್ರ ಪರಿಹಾರಗಳಿಗೆ ಎಷ್ಟು ಪರಿಹಾರಗಳಿವೆ ವಿದ್ಯಾರ್ಥಿ ಎರಡು ಎರಡು ಆದ್ದರಿಂದ ನಾನು ಇದನ್ನು ಬರೆಯಬಲ್ಲೆ ಇಲ್ಲಿ ಆರ್ ಅನ್ನು ತೆಗೆದುಕೊಳ್ಳಿ ಮತ್ತು ನಂತರ ನಾನು ಸರಿ ಹೊಂದಿದ್ದೇನೆ ಆದ್ದರಿಂದ ಈ ರೀತಿಯ ಕಾರ್ಯಗಳು 1 ಡಿ ಸಮತಲ ತರಂಗಗಳಿಗಿಂತ ಭಿನ್ನವಾಗಿ ಗೋಳಾಕಾರದ ಸಮತಲ ತರಂಗಗಳು ಎಂದು ಕರೆಯಲ್ಪಡುತ್ತವೆ ಈ ಕಾರ್ಯಗಳ ವೈಶಾಲ್ಯವು ನೀವು ದೊಡ್ಡದಾದ ಮತ್ತು ದೊಡ್ಡದಾದ r ನಿಂದ ದೂರ ಹೋಗುವಾಗ ಅದು ಕ್ಷೀಣಿಸುತ್ತದೆ ಇದು ಭೌತಿಕವಾಗಿ ನೀವು ನಿರೀಕ್ಷಿಸಿದರೆ ನಾನು ಇರಿಸಿದರೆ ನಾನು ದೂರ ಹೋದರೆ ಮೂಲದ ಪ್ರಚೋದನೆಯು ಕ್ಷೀಣಿಸಬೇಕು ಸರಿ ಆದ್ದರಿಂದ ಈಗ ಯಾವ ತಂತ್ರಗಳನ್ನು ಆಡಬೇಕೆಂದು ನಮಗೆ ತಿಳಿದಿದೆ ಈ ಎರಡು ಪದಗಳನ್ನು ನಾವು ಕೇಳಬಹುದು ನಾನು ಗಡಿ ಪರಿಸ್ಥಿತಿಗಳಿಂದ ಕನಿಷ್ಠ ಒಂದು ಪದವನ್ನು ತೆಗೆದುಹಾಕಬಹುದು ಆದ್ದರಿಂದ ತಂತ್ರ ಸಮಯದ ಒಪ್ಪಂದವಾಗಿದೆ ಆದ್ದರಿಂದ ನಮ್ಮ ಸಮಯದ ಒಪ್ಪಂದವು ಮೊದಲಿನಂತೆ ಆಗಿದೆ ಆದ್ದರಿಂದ ನಾನು ಯಾವ ಪದವನ್ನು ತೊಡೆದುಹಾಕಬಹುದು ವಿದ್ಯಾರ್ಥಿ ಎ ಪದ ಎ ಪದ ಸರಿ ಏಕೆಂದರೆ ಒಂದು ಪದವು ಒಳಬರುವ ತರಂಗಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ a 0 ಮತ್ತು ಆದ್ದರಿಂದ ನಾನು ಹೊಂದಿರುವ ಅಂತಿಮ ರೂಪ ಸರಿ ಈಗ ಉಳಿದಿರುವುದು ಸ್ಥಿರ ಬಿ ಸರಿ ಇದೀಗ ನಿಮಗೆ ಆಟ ತಿಳಿದಿದೆ ಆದ್ದರಿಂದ ನಾವು ಈ ಭೇದಾತ್ಮಕ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಎರಡೂ ಬದಿಗಳಲ್ಲಿ ಒಂದು ಪರಿಮಾಣದ ಸಮಗ್ರತೆಯನ್ನು ಮಾಡುತ್ತೇವೆ ನಾನು ಒಂದು ಅವಿಭಾಜ್ಯ ಚಿಹ್ನೆಯನ್ನು ಹಾಕುತ್ತಿದ್ದರೂ ಸಹ ನಾನು ಮೂರು ಆಯಾಮದ ಏಕೀಕರಣವನ್ನು ಅರ್ಥೈಸುತ್ತೇನೆ ಆದ್ದರಿಂದ ಏನಾಗುತ್ತದೆ ಎಂದು ನಾವು ಮೊದಲ ಪದವನ್ನು ನೋಡೋಣ ಇದು ಮೊದಲ ಪದ ನಾನು ಈ ಹಿಂದೆ ಆಡಿದ ಅದೇ ತಂತ್ರವನ್ನು ನಾನು ಆಡಬಹುದು ಸರಿ ಆದ್ದರಿಂದ ನಾನು ಇದನ್ನು ಯಾವುದೋ ಒಂದು ಭಿನ್ನತೆ ಎಂದು ಬರೆಯಲು ಪ್ರಯತ್ನಿಸಬೇಕು ಸರಿ ಆದ್ದರಿಂದ ನಾನು ಅನ್ನು ಸರಿಯಾಗಿ ಬರೆಯಬಹುದು ತದನಂತರ ನಾನು ಪರಿಮಾಣಕ್ಕಿಂತ ಹೆಚ್ಚು dV ಅನ್ನು ಹೊಂದಿದ್ದೇನೆ ಸರಿ ಆದ್ದರಿಂದ ಇದು ನ ಬಾಹ್ಯ ಹರಿವು ಆಗುತ್ತದೆ ಸರಿ ಆದ್ದರಿಂದ ಇದು ಆಗುತ್ತದೆ ಮತ್ತು ನನ್ನ ರೀತಿಯ ಸಮಸ್ಯೆ ಏನು ಇದು ನನ್ನ x y z ಮತ್ತು ನನಗೆ ಒಂದು ಗೋಳ ಇದೆ ಸರಿ ಇದು ತ್ರಿಜ್ಯದ ಗೋಳವಾಗಿದೆ ಹೊರಗಿನ ಸಾಮಾನ್ಯ ಯಾವುದು ವಿದ್ಯಾರ್ಥಿ ಆರ್ ಇದು ಸಮನಾಗಿರುತ್ತದೆ ಏಕೆಂದರೆ ಅದು ಮೂಲವನ್ನು ಕೇಂದ್ರೀಕರಿಸಿದೆ ಸರಿ ಆದ್ದರಿಂದ ಮತ್ತೆ ಇದು ಕೇವಲ ಆರ್ ಅವಲಂಬಿತ ಸಮಸ್ಯೆ ಆದ್ದರಿಂದ ಇದು ನನಗೆ ಅನ್ನು ಮಾತ್ರ ನೀಡಲಿದೆ ಆದ್ದರಿಂದ ಇಲ್ಲಿರುವ ಮೊದಲ ಪದದಿಂದ ನಾನು ಏನು ಪಡೆಯುತ್ತೇನೆ ಆದ್ದರಿಂದ ನನ್ನ ಸ್ಥಿರ ಬಿ ಮೇಲ್ಮೈ ಮೇಲೆ ಇರುತ್ತದೆ ಸರಿ ಆದ್ದರಿಂದ ನನ್ನ ಜಿ ಯಾವುದು ನಾನು ಅದನ್ನು ಇಲ್ಲಿ ಬರೆಯುತ್ತೇನೆಸರಿ ಆದ್ದರಿಂದ ನಾನು ಈ ವ್ಯಕ್ತಿಯ ವ್ಯುತ್ಪನ್ನವನ್ನು ಆರ್ ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಮೊದಲ ಪದವು ಅದು ಆಗಿರುತ್ತದೆ dS ಏನಾಗುತ್ತದೆ dS ಮೇಲ್ಮೈ ಎಂದರೇನು r ಇಲ್ಲ ನಿಮ್ಮ ಬಳಿ ಅಲ್ಲ 2 ಡಿ ಮತ್ತು 3 ಡಿ ಇದೆಯೇ ಅದು ಮೇಲ್ಮೈ ಭೇದಾತ್ಮಕ ಅಂಶವಾಗಿದೆ ಗೋಳದ ಮೇಲ್ಮೈಯಲ್ಲಿ ಭೇದಾತ್ಮಕ ಮೇಲ್ಮೈ ಅಂಶ ಸರಿ ಅವಲಂಬನೆ ಇಲ್ಲದ ಕಾರಣ ಇಲ್ಲಿ ಸುಲಭ ಆದ್ದರಿಂದ ಇಲ್ಲಿ ಈ ಅವಿಭಾಜ್ಯವು ನನಗೆ ನೀಡಲಿದೆ ವಿದ್ಯಾರ್ಥಿ ಎಂದರೆ ನಾನು ಅದರಿಂದ ಹೊರಬರಲು ಹೋಗುವುದು ಸರಿ ಸಂಯೋಜಿಸಿದಾಗ ಒಳಗಿನ ಎಲ್ಲವೂ ನ ಕಾರ್ಯವಾಗಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಇಲ್ಲಿಗೆ ಪಾಪ್ ಔಟ್ ಆಗಲಿದೆ ಆದ್ದರಿಂದ ಅದು ಏನು ಪಾಪ್ ಔಟ್ ಮಾಡುತ್ತದೆ ಆದ್ದರಿಂದ ಎರಡರಲ್ಲೂ ಋರ್ಣಾತ್ಮಕ ಚಿಹ್ನೆ ಇರುತ್ತದೆ ಋರ್ಣಾತ್ಮಕ ಚಿಹ್ನೆಯ ಈ ಎರಡೂ ನಿಯಮಗಳು ಆದ್ದರಿಂದನಾನು ಅದನ್ನು ಹೊರತೆಗೆಯಬಹುದು ಆದ್ದರಿಂದ ನಾನು ಅನ್ನು ಪಡೆಯುವ ಋರ್ಣಾತ್ಮಕವನ್ನು ಹಾಕುತ್ತೇನೆ ನಾನು ತೆಗೆದುಕೊಂಡರೆ ಈ ಪದಗಳಲ್ಲಿ ಯಾವುದು ಉಳಿದಿರುತ್ತದೆ ಈ ಯಾವ ಪದಗಳು ಉಳಿದುಕೊಂಡಿವೆ ವಿದ್ಯಾರ್ಥಿ ಎರಡನೇ ಪದ ಎರಡನೆಯ ಪದ ಮಾತ್ರ ಏಕೆಂದರೆ ಅನ್ನು ಎಂದು ರದ್ದುಗೊಳಿಸುತ್ತದೆಏನಾಗುತ್ತದೆ ಎಂದರೆ ಮೊದಲ ಪದವು ಸೊನ್ನೆಗೆ ಹೋಗುತ್ತದೆಎರಡನೇ ಪದ ಉಳಿದಿದೆ ಮತ್ತು ನಾನು ಏನು ಪಡೆಯುತ್ತೇನೆ ತುಂಬಾ ಒಳ್ಳೆಯದು ಅದು ಮೊದಲ ಪದವಾಗಿದೆ ಎರಡನೇ ಪದದ ಬಗ್ಗೆ ಏನು ಎರಡನೆಯ ಪದಕ್ಕೆ ನಾವು ಈ ಅವಿಭಾಜ್ಯ ಸರಿ ಮಾಡಬೇಕಾಗಿರುತ್ತದೆ ಆದ್ದರಿಂದ ಅದು ಆಗಿರುತ್ತದೆ ಆದ್ದರಿಂದ ನಾನು ಇದನ್ನು ಉಳಿಸಿಕೊಂಡಿದ್ದೇನೆ ಮತ್ತು ಶೂನ್ಯದಿಂದ ε ಗೆ ಏಕೀಕರಣವು ಸ್ಪಷ್ಟವಾಗಿದೆ ಆದ್ದರಿಂದ ನಾನು ಈ ಎಲ್ಲಾ ಸ್ಥಿರಾಂಕಗಳನ್ನು 4𝜋k2b 0 ರಿಂದ ಎಪ್ಸಿಲಾನ್ re jkrdr ತೆಗೆದುಕೊಳ್ಳಬಹುದು ಆದ್ದರಿಂದ ಅದು ಉಳಿದುಕೊಂಡಿದೆ ಆದ್ದರಿಂದ ನೀವು ಇದನ್ನು ಕಾರ್ಯಗತಗೊಳಿಸಬಹುದು ಇದು ಮಾಡಲು ತುಂಬಾ ಸರಳವಾದ ಏಕೀಕರಣವಾಗಿದೆ ಮೊದಲು ನಾನು ಅದನ್ನು ಮಾಡಲು ಹೋಗುತ್ತಿಲ್ಲ ಈ ಉತ್ತರವನ್ನು ನೀವು ಅಂತರ್ಬೋಧೆಯಿಂದ ಏನನ್ನು ನಿರೀಕ್ಷಿಸುತ್ತೀರಿ ಎಂದು ಮಾಡುವುದು ನಿಮಗೆ ತುಂಬಾ ಸರಳವಾದ ಅವಿಭಾಜ್ಯವಾಗಿದೆ ವಿದ್ಯಾರ್ಥಿ 0 0 ಸರಿ ಏಕೀಕರಣವನ್ನು ಮಾಡದೆ ನೀವು ಇದನ್ನು ಅಂತರ್ಬೋಧೆಯಿಂದ ಹೇಗೆ ನೋಡಬಹುದು ವಿದ್ಯಾರ್ಥಿ ಸಮರೂಪತೆ ಸರಿ ಸಮರೂಪತೆ ಇಲ್ಲಿ ಬೇರೆ ಯಾವುದೇ ವಾದವನ್ನು ನಿಮಗೆ ಸಹಾಯ ಮಾಡುವುದಿಲ್ಲ ವಿದ್ಯಾರ್ಥಿ ಸಂಯೋಜನೆಯ ಮೋಡ್ ಆಗಿದೆ ಹೌದು ಸಂಯೋಜನೆಯ ಮೋಡ್ ಆಗಿದೆ ವಿದ್ಯಾರ್ಥಿ ಇದು r ಮತ್ತು a ಆಗಿರುತ್ತದೆ ಉಲ್ಲೇಖ ಸಮಯ 1500 ಶೂನ್ಯದಿಂದ ಎಪ್ಸಿಲಾನ್ಗೆ ಸಂಯೋಜನೆಗೊಳ್ಳುತ್ತದೆ ಆದರೆ ಎಪ್ಸಿಲಾನ್ ಶೂನ್ಯವಾಗಿರುತ್ತದೆ ಹೌದು ನಾವು ನೋಡಿದ ಇನ್ನೊಂದು ಸಂಗತಿಯೆಂದರೆ ಸಂಯೋಜನೆಯು ಯಾವುದೋ ಆಗಿದೆ ಅದು ಯಾವಾಗಲೂ ಸೀಮಿತವಾಗಿದೆಯೇ ಯಾವಾಗಲೂ ಸೀಮಿತವಾಗಿದೆ ಮತ್ತು ನಾನು ಒಂದು ಪರಿಮಾಣದ ಮೇಲೆ ಸಂಯೋಜಿಸುತ್ತಿದ್ದೇನೆ ಆದ್ದರಿಂದ ನಾನು ಪರಿಮಾಣದಿಂದ ಗುಣಿಸಿದಾಗ ಕೆಲವು ಸೀಮಿತ ಪ್ರಮಾಣವನ್ನು ಅತ್ಯುತ್ತಮವಾಗಿ ಪಡೆಯಲಿದ್ದೇನೆ ಸರಿ ಮತ್ತು ಆ ಪರಿಮಾಣವು ಶೂನ್ಯಕ್ಕೆ ಕುಗ್ಗುತ್ತಿದೆ ಈಗ ಇಲ್ಲಿ ಡೆಲ್ಟಾ ಕಾರ್ಯವಿದ್ದರೆ ನಾನು ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗಿದೆ ಅದು ಲಾಗ್ ಅಥವಾ ಏನಾದರೂ ಆಗಿದ್ದರೆ ನಾನು ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು ಆದರೆ ಇಲ್ಲಿ ಇಂಟಿಗ್ರಾಂಡ್ ಎನ್ನುವುದು ಸೀಮಿತ ಪರಿಮಾಣದ ಮೇಲೆ ಸೀಮಿತವಾದ ಸಂಯೋಜನೆಯಾಗಿದ್ದು ಅದನ್ನು ನಾನು ಶೂನ್ಯಕ್ಕೆ ಹೊಂದಿಸುತ್ತೇನೆ ಆದ್ದರಿಂದ ನೀವು ಬಳಸಬೇಕಾದ ಈ ರೀತಿಯ ತಂತ್ರಗಳು ಮತ್ತು ಎಪ್ಸಿಲಾನ್ ಶೂನ್ಯಕ್ಕೆ ಒಲವು ತೋರುತ್ತಿರುವುದರಿಂದ ಇದು ಶೂನ್ಯ ಸರಿ ಎಂದು ಸಮನಾಗಿರುತ್ತದೆ ಮತ್ತು ಈ ಏಕೀಕರಣವನ್ನು ಸರಿಯಾಗಿ ಮಾಡುವ ಮೂಲಕ ನೀವು ಹಸ್ತಚಾಲಿತವಾಗಿ ಪರಿಶೀಲಿಸಬಹುದು ಮತ್ತು ಮೂರನೆಯ ಪದವು ನಮಗೆ 3 ಡಿ ಡೆಲ್ಟಾ ಕಾರ್ಯವನ್ನು ಆ ಪರಿಮಾಣದ ಮೇಲೆ ಸಂಯೋಜಿಸಲಿದೆ ನಾನು ಮೈನಸ್ 1 ಸರಿ ಪಡೆಯಬೇಕು ಆದ್ದರಿಂದ ನಾನು ಪಡೆಯುವ ಅಂತಿಮ ಅಭಿವ್ಯಕ್ತಿ ಆಗಿದೆ ಆದ್ದರಿಂದ ಅದು ಆಗಿದೆ ಆದ್ದರಿಂದ ನಾನು ಪ್ರಚೋದನೆಯನ್ನು ಮೂಲದಲ್ಲಿ ಇರಿಸಿದಾಗ ಮತ್ತೊಮ್ಮೆ ನಾವು ಇದನ್ನು ಮಾಡುತ್ತೇವೆ ಆದರೆ ನಾನು ಅದನ್ನು ಸಾಮಾನ್ಯವಾಗಿ ಬರೆಯಲು ಬಯಸಿದರೆ ನಾನು ಏನು ಮಾಡಬೇಕು ಆದ್ದರಿಂದ ಏನು ಎಂದು ನಾನು ಕೇಳುತ್ತೇನೆ ಈಗ ನಾನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಬರೆಯಬೇಕು ಆದ್ದರಿಂದ ನನ್ನ ಬಳಿ ಇದೆ ಏಕೆಂದರೆ ಇವೆರಡರ ನಡುವಿನ r ದೂರದಲ್ಲಿ ಮಾತ್ರ ನಾನು ಆಸಕ್ತಿ ಹೊಂದಿದ್ದೇನೆ ಆದ್ದರಿಂದ ಅನೇಕ ಪುಸ್ತಕಗಳಲ್ಲಿ ನೀವು ಇದನ್ನು ಬರೆಯುವ ಬದಲು ಬರೆಯಲು ಸ್ವಲ್ಪ ತೊಡಕಾಗಿತ್ತು ಎಂದು ಕಾಣಬಹುದು ಆದ್ದರಿಂದ ಜನರು R ಅಡ್ಡದಾರಿ ಅನ್ನು ಬಳಸಿದಾಗ ಕ್ಯಾಪಿಟಲ್ ಆರ್ ಅನ್ನು ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನೀವು ಅನ್ನು ಕಾಣುತ್ತೀರಿ ಇದು ಅಂತಿಮ ಅಭಿವ್ಯಕ್ತಿ ಸರಿ ಆದ್ದರಿಂದ ನಾವು ಸ್ಟ್ರಿಂಗ್ನ 1 ಡಿ ಪ್ರಕರಣದಿಂದ ಪ್ರಾರಂಭಿಸಿದ್ದೇವೆ ಎಂದು ನೀವು ನೋಡಿದ್ದೀರಿ ಅದು ನಮಗೆ 2 ಡಿ ಪ್ರಕರಣವನ್ನು ನಿಭಾಯಿಸಲು ಬಹಳ ಸುಲಭವಾದ ನಿರಂತರ ಕಾರ್ಯವನ್ನು ನೀಡಿತು ಸ್ವಲ್ಪ ಹೆಚ್ಚು ತೊಂದರೆ ಇತ್ತು ಏಕೆಂದರೆ ಏಕೀಕರಣದ ಕಾರಣ ಗ್ರೀನ್ನ ಕಾರ್ಯವು ಲಾಗ್ ಪದವನ್ನು ಹೊಂದಿದೆ ಆದ್ದರಿಂದ ಅದನ್ನು ಎಚ್ಚರಿಕೆಯಿಂದ ಎಲ್ಲಿ ಸಂಯೋಜಿಸ ಬೇಕೆಂಬುದನ್ನು ಮತ್ತು ನಾವು ಒಂದು ತರಂಗ ಕಾರ್ಯವನ್ನು ನೋಡಿದ್ದೇವೆ ನಾವು ಈ ಮೊದಲು ಹ್ಯಾಂಕೆಲ್ ಕಾರ್ಯ ಅಥವಾ ಬೆಸೆಲ್ ಕ್ರಿಯೆಯೊಂದಿಗೆ ನೋಡಿರಲಿಲ್ಲ ನಾವು 3 ಡಿ ಗೆ ಬಂದಾಗ ಅದು ಇನ್ನಷ್ಟು ಸರಳವಾಯಿತು ಏಕೀಕರಣದಲ್ಲಿ ಅಲಂಕಾರಿಕ ಏನೂ ಇಲ್ಲ ಸರಿ ಮತ್ತು ನನಗೆ ಈ ಗೋಳಾಕಾರದ 3 ಡಿ ತರಂಗ ಸಿಕ್ಕಿತು ಆದ್ದರಿಂದ 3 ಡಿ ಯಲ್ಲಿರುವ ವಿಮಾನ ತರಂಗ ಯಾವುದು ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಾಂತ್ರಿಕವಾಗಿ ಸರಿಯಾಗಿಲ್ಲದ ಅನ್ನು ಬರೆಯಬೇಡಿ ಏಕೆಂದರೆ ಅದು ಅನಂತಕ್ಕೆ ಹೋಗುತ್ತದೆ ಸರಿ 3 ಡಿ ಸಮತಲ ತರಂಗವನ್ನು ಸಾಮಾನ್ಯವಾಗಿ ಗೋಳಾಕಾರದ ಸಮತಲ ತರಂಗ ಎಂದು ಕರೆಯಲಾಗುತ್ತದೆ 2 ಡಿ ಸಮತಲ ತರಂಗವು ಹ್ಯಾಂಕೆಲ್ ಕಾರ್ಯವಾಗಿದೆ ಈಗ 1 ಡಿ ಸಮತಲ ತರಂಗವನ್ನು ನಾವು ಯಾವಾಗಲೂ ಅಧ್ಯಯನ ಮಾಡಿದ್ದೇವೆ ಸರಿ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ನಾವು ಕೆಲವು ರೀತಿಯ ಮೂಲ ಪ್ರೇರಣೆಯಿಂದ ಪ್ರಾರಂಭಿಸಿ 1 D 2 D ಮತ್ತು 3 D ಗೆ ಹೋದೆವು ಬಾಲನಿಸ್ ಪುಸ್ತಕದ ಅಧ್ಯಾಯ 14 ಎಲ್ಲಾ ಮೂರು ಆಯಾಮಗಳಲ್ಲಿ ಗ್ರೀನ್ನ ಕಾರ್ಯಚಟುವಟಿಕೆಗೆ ಬಹಳ ಸುಂದರವಾದ ಪರಿಚಯವನ್ನು ನೀಡುತ್ತದೆ ಆದ್ದರಿಂದ ನಾವು ಅದನ್ನು ಓದುವ ವಸ್ತುವಾಗಿ ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ ಎನ್ಪಿಟಿಇಎಲ್ ಏಕೆ ಇದೆ ಸರಿ ಆದ್ದರಿಂದ ವಿದ್ಯಾರ್ಥಿ ಕ್ರಿಯಾತ್ಮಕ ರೂಪವು ಬದಲಾಗುತ್ತದೆ ಹೌದು ಆದ್ದರಿಂದ ಸರಿ ಏಕೆ ನಾವು ಈ ಸರಿಗಾಗಿ ಸ್ವಲ್ಪ ಸಮಯವನ್ನು ಕಳೆಯಬಹುದು ಆದ್ದರಿಂದ ಪ್ರಶ್ನೆಯೆಂದರೆ ನಾವು 1 ಡಿ 2 ಡಿ 3 ಡಿ ಅನ್ನು ನೋಡಿದಾಗ ಪ್ರತಿ ಬಾರಿಯೂ ವಿಭಿನ್ನ ರೂಪ ಏಕೆ ಕಾಣಿಸಿಕೊಳ್ಳುತ್ತದೆ ಮತ್ತು ಗಣಿತದ ಪ್ರಕಾರ ನಿಮಗೆ ತಿಳಿದಿರುವ ಕಾರಣ ಪ್ರತಿ ಬಾರಿಯೂ ಇಲ್ಲಿಗೆ ಬಂದ ವ್ಯಕ್ತಿ ಡೆಲ್ ಚದರ ವ್ಯಕ್ತಿ ಅದರ ಸ್ವರೂಪವನ್ನು ಬದಲಾಯಿಸುತ್ತಿರುವುದು ಮೊದಲು ನಾನು 1 ಡಿ ಸಮತಲ ತರಂಗವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ನಂತರ ಅದು x ಗೆ ಸಂಬಂಧಿಸಿದಂತೆ ಕೇವಲ ಎರಡನೇ ಉತ್ಪನ್ನವಾಗಿದೆ ಈಗ ನಾನು ಅನ್ನು ಹೊಂದಿದ್ದೇನೆ ಈ ಎಲ್ಲಾ ವಿಭಿನ್ನ ಪದಗಳು ಬರುತ್ತಿವೆ ಆದ್ದರಿಂದ ಅದು ಸಮೀಕರಣದ ಗಣಿತದ ಸ್ವರೂಪವನ್ನು ಸರಿಯಾಗಿ ಬದಲಾಯಿಸುವುದು ಮತ್ತು ಅಂತಿಮ ಫಲಿತಾಂಶವನ್ನು ಬದಲಾಯಿಸುವುದು ಸರಿ ಮತ್ತು ಭೌತಿಕ ಅಂತಃಪ್ರಜ್ಞೆಯ ಮಟ್ಟಿಗೆ ನೀವು ಬಯಸಿದರೆ ಅದು ಅನೇಕ ಆಯಾಮಗಳಲ್ಲಿ ಶಕ್ತಿಯನ್ನು ವಿತರಿಸಬೇಕಾದ ಮಾರ್ಗವಾಗಿದೆ ಅದು ಎಷ್ಟು ಆಯಾಮಗಳಿವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನೀವು ಅದರ ಓಶ್ಚಿಲ್ಲಟೊರಿ ದೂರ ಹೋಗುವಾಗ ಅದು ಶೂನ್ಯಕ್ಕೆ ಕ್ಷೀಣಿಸುತ್ತದೆ ಆದರೆ ಈ ಶಕ್ತಿಯ ವಿತರಣೆಯನ್ನು ವಿವಿಧ ಆಯಾಮಗಳಲ್ಲಿ ಹೇಗೆ ನಿರ್ವಹಿಸುವುದು ಸ್ವಲ್ಪ ವಿಭಿನ್ನ ಕಾರ್ಯಗಳಿಗೆ ಕಾರಣವಾಗುತ್ತದೆ 2 ಡಿ ವಿಷಯದಲ್ಲೂ ಸಹ ದೂರದಲ್ಲಿರುವ ನಡವಳಿಕೆಯನ್ನು ನೋಡಿ ಆದ್ದರಿಂದ ಮೂಲದಿಂದ ದೂರದಲ್ಲಿ ನಾನು ನೋಡಬಹುದು ಇದರ ಅರ್ಥ ಇಲ್ಲಿ 1 r ಅವಲಂಬನೆ ಇದೆ 2 ಡಿ ಪ್ರಕರಣದಲ್ಲಿ ನೀವು ಹೋದರೆ ಅವಲಂಬನೆ ಏನು ನಾವು ಇಲ್ಲಿಗೆ ಸರಿಯಾಗಿ ಹಿಂತಿರುಗೋಣ ನಾನು ಮೂಲದಿಂದ ದೂರ ಹೋದಂತೆ ಇವು ದೂರದ ಕ್ಷೇತ್ರ ಅಭಿವ್ಯಕ್ತಿಗಳು ಅವಲಂಬನೆ ಏನು ವಿದ್ಯಾರ್ಥಿ 1 ಭಾಗಿಸು ಸರಿ ಆದ್ದರಿಂದ ಇದು ಅದರ 1r ಅಥವಾ ಆಗಿರಬಹುದು ಮತ್ತು ನೀವು 1 D ಪ್ರಕರಣಕ್ಕೆ ಹೋದಾಗಲೂ ಅಂತಹ ಯಾವುದೇ ಪದಗಳು ಛೇದದಲ್ಲಿ ಇಲ್ಲ ಸರಿ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾನು 2 ಡಿ ಮತ್ತು 3 ಡಿಗಳನ್ನು ನೋಡಿದರೆ ಅವು ನಿಜವಾಗಿಯೂ ಭೌತಿಕ ತರಂಗಗಳಾಗಿವೆ ನನ್ನ ಅಭಿಪ್ರಾಯದಲ್ಲಿ ಶಕ್ತಿಯು ಎರಡು ಆಯಾಮಗಳ ವಿರುದ್ಧ ಮೂರು ಆಯಾಮಗಳಲ್ಲಿ ಅನೇಕ ಆಯಾಮಗಳಲ್ಲಿ ಸಮತೋಲನವನ್ನು ಹೊಂದಿರಬೇಕು ಅದು ನಮಗೆ ವಿಭಿನ್ನತೆಯನ್ನು ನೀಡುತ್ತದೆ 1 ಡಿ ಹೌದು 1 ಡಿ ಒಂದು ಒತ್ತಡದ ಕೌಶಲ್ಯವಾಗಿದೆ ಅಂದರೆ ಇದು ಸಾಕಷ್ಟು ಭೌತಿಕವಲ್ಲದ ಮಾರ್ಗವಾಗಿದೆ ಅದು ಶಾಶ್ವತವಾಗಿ ಸರಿಯಾಗುತ್ತದೆ ಭೌತಿಕ 1 ಡಿ ಸಮಸ್ಯೆಯ ಬಗ್ಗೆ ಯೋಚಿಸುವುದು ನಿಮಗೆ ತುಂಬಾ ಕಷ್ಟ ಜಗತ್ತಿನಲ್ಲಿ ಯಾವಾಗಲೂ ಎರಡನೇ ಆಯಾಮವಿದೆ ಆದರೆ ಇದು ಈ ರೇಖಾ ನಕ್ಷೆಗಳು ನಿಜವಾಗಿಯೂ ಅದರ ಸಂಸ್ಥೆಯನ್ನು ತಿಳಿಸುತ್ತವೆ ನೀವು 3 ಡಿ ಗ್ರೀನ್ನ ಕಾರ್ಯವನ್ನು ಯೋಜಿಸಿದರೆ ಅದು ಸರಿ ಎಂದು ತೋರುತ್ತದೆ ಅದು ಗರಿಷ್ಠತೆಯನ್ನು ಹೊಂದಿರುತ್ತದೆ ಅಂದರೆ ನನ್ನ ಪ್ರಕಾರ ಅದು ಮೂಲದಲ್ಲಿ ಸ್ವಲ್ಪ ದೊಡ್ಡ ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ನಂತರ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ದೈಹಿಕವಾಗಿ ಅದು ಸರಿ ಎಂದು ನಾವು ನಿರೀಕ್ಷಿಸುತ್ತೇವೆ ನಾವು ಏನು ಮಾಡುತ್ತೇವೆ ಎಂದು ನಾನು ಯೋಚಿಸುತ್ತೇನೆ ಕ್ಷಣಗಳ ವಿಧಾನದಲ್ಲಿ ಮುಂದಿನ ಮಾಡ್ಯೂಲ್ ಅನ್ನು ಪ್ರಾರಂಭಿಸುವ ಬದಲು ನಾವು ಅದನ್ನು ಇಲ್ಲಿ ಬಿಟ್ಟುಬಿಡಿ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ